ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಮುಂದುವರಿದ ಭಾಗ ಆದ್ದರಿಂದ ಒಂದೇ ಹಂತದ ಎರಡು ತಂತಿ ರೇಖೆಯ ಇಂಡಕ್ಟನ್ಸ್ ಇದೆ ಇದೀಗ ನಾನು ನಿಮಗೆ ರೇಖಾಚಿತ್ರವನ್ನು ತೋರಿಸಿದೆ ಆದ್ದರಿಂದ ಇದು a ಆದ್ದರಿಂದ ಇದು 2 ವಾಹಕಗಳು ಕರೆಂಟ್ I 1 ಮತ್ತು I 2 ಅನ್ನು ಸಮಾನವಾಗಿ ಒಯ್ಯುತ್ತದೆ ಆದರೆ ವಿರುದ್ಧ ದಿಕ್ಕಿನಲ್ಲಿ ಏಕೆಂದರೆ 1 ಹಂತಕ್ಕೆ ಪ್ರವೇಶಿಸುವುದು ಈ ಪ್ಲಸ್ ಚಿಹ್ನೆ ಮತ್ತು ಚುಕ್ಕೆ ಎಂದರೆ ಅದು ಫೆಸ್ ಗಳು ಬಲಕ್ಕೆ ಬಿಡುತ್ತಿದೆ ಎಂದರ್ಥ ಆದ್ದರಿಂದ ಈ ಕರೆಂಟ್ಗಳು ಆಯಸ್ಕಾಂತೀಯ ಕ್ಷೇತ್ರದ ರೇಖೆಗಳನ್ನು ಹೊಂದಿಸುತ್ತವೆ ಇವುಗಳು ಈ ಚಿತ್ರದಲ್ಲಿ ತೋರಿಸಿರುವಂತೆ ವಾಹಕಗಳ ನಡುವಿನ ಕಾಂತೀಯ ಕ್ಷೇತ್ರದ ರೇಖೆಗಳನ್ನು ತೋರಿಸುತ್ತದೆ ಅದು ಚಿತ್ರ 3 e ಆದ್ದರಿಂದ ಕಂಡಕ್ಟರ್ 1 ರ ಇಂಡಕ್ಟನ್ಸ್ ಅಂದರೆ ಆಂತರಿಕ ಹರಿವಿನಿಂದಾಗಿ ಈ ವಾಹಕದ ಹಕ್ಕನ್ನು ಸಮೀಕರಣ 21 ರ ಮೂಲಕ ನೀಡಲಾಗಿದೆ ಅದನ್ನು ನಾವು ನಿಮ್ಮ 10⁻⁷ಹೆನ್ರಿ ಪ್ರತಿ ಮೀಟರ್ ನೋಡಿದ್ದೇವೆ ಆದ್ದರಿಂದ ನೀವು ಊಹೆಯನ್ನು ಸರಳೀಕರಿಸಿದಂತೆ ವಾಹಕ 1 ರಲ್ಲಿನ ಎಲ್ಲಾ ಬಾಹ್ಯ ಫ್ಲಕ್ಸ್ ಸೆಟಪ್ ಎಲ್ಲಾ ಕರೆಂಟ್ನ್ನು ಕಂಡಕ್ಟರ್ 2 ರ ಮಧ್ಯಭಾಗಕ್ಕೆ ಲಿಂಕ್ ಮಾಡುತ್ತದೆ ಎಂದು ನಾವು ಊಹಿಸಬಹುದು ಅಂದರೆ ಎಲ್ಲಾ ಬಾಹ್ಯ ಫ್ಲಕ್ಸ್ ಸೆಟಪ್ ಅನ್ನು ಕರೆಂಟ್ ಮೂಲಕ ನಾವು ಊಹಿಸಬಹುದು ಈ ಕರೆಂಟ್ ಮೂಲಕ ಈ ಬಾಹ್ಯ ಫ್ಲಕ್ಸ್ ಸೆಟಪ್ ಮಾಡಿದಾಗ ಇದನ್ನು ಕಂಡಕ್ಟರ್ 1 ರಲ್ಲಿ ಕರೆಂಟ್ ಮೂಲಕ ನೀವು ಏನು ಕರೆಯುತ್ತೀರಿ ಇದನ್ನು ನಾವು ಕಂಡಕ್ಟರ್ 1 ಎಂದು ಕರೆಯುತ್ತೇವೆ ಎಲ್ಲಾ ಕರೆಂಟ್ ಅನ್ನು ಕಂಡಕ್ಟರ್2ರ ಮಧ್ಯಭಾಗಕ್ಕೆ ಲಿಂಕ್ ಮಾಡುತ್ತದೆ ಅಂದರೆ ನಾವು ಫ್ಲಕ್ಸ್ ಲೈನ್ ಅನ್ನು ಅದರ ಮಧ್ಯದವರೆಗೆ ಮಾಡಿದರೆ ಈ ಕಂಡಕ್ಟರ್ 2 ಅದನ್ನು ಮೀರಿಲ್ಲ ಈ ಕಂಡಕ್ಟರ್ ನ ಮಧ್ಯಭಾಗದವರೆಗೆ ಮಾತ್ರ ಅದನ್ನು ಮೀರಿಲ್ಲ ಮತ್ತು ಇದು ನಿಮ್ಮ ಊಹೆಯಾಗಿದೆ ಆದ್ದರಿಂದ ವಾಹಕ 2 ರ ಕೇಂದ್ರವನ್ನು ಮೀರಿ ಫ್ಲಕ್ಸ್ ಅಡಿಯಲ್ಲಿ ಇದೇ ರೀತಿ ಯಾವುದೇ ಕರೆಂಟ್ ನ್ನು ಲಿಂಕ್ ಮಾಡುವುದಿಲ್ಲ ಇದು ನಮ್ಮ ಊಹೆ ಅಂದರೆ ಈ ಕಂಡಕ್ಟರ್ 1 ಕರೆಂಟ್ ನ್ನು ಸಾಗಿಸುವ ಹೆಚ್ಚುವರಿ ಯಾವುದಾದರೂ ನಾನು ಬಾಹ್ಯ ಫ್ಲಕ್ಸ್ ಅನ್ನು ನೋಡಿದೆವು ಅದು ಕಂಡಕ್ಟರ್ 2 ರ ಮಧ್ಯಭಾಗದವರೆಗಿನ ಕರೆಂಟ್ ಗಳಿಗೆ ಸಂಪರ್ಕ ಹೊಂದಿದೆ ಎಂದು ನಾವು ಭಾವಿಸುತ್ತೇವೆ ಆದರೆ ಅದನ್ನು ಮೀರಿಲ್ಲ ಇದು ನಾವು ಊಹೆಯನ್ನು ಸರಿಯಾಗಿ ಮಾಡುತ್ತಿದ್ದೇವೆ ಮತ್ತು ಇದು ಯಾವುದೇ ಕರೆಂಟ್ ಲಿಂಕ್ ಅನ್ನು ಲಿಂಕ್ ಮಾಡುವುದಿಲ್ಲ ಈ ಊಹೆಯು D r1 ಮತ್ತು r2 ಗಿಂತ ಹೆಚ್ಚಾದಾಗ ಸಾಕಷ್ಟು ನಿಖರವಾದ ಫಲಿತಾಂಶವನ್ನು ನೀಡುತ್ತದೆ ಅಂದರೆ D ದೂರವು r 1 ಗಿಂತ ಹೆಚ್ಚು ಈ ವಾಹಕದ ತ್ರಿಜ್ಯವು r 1 ಮತ್ತು ಈ ತ್ರಿಜ್ಯವು r 2 ಆಗಿದೆ ಹೀಗಾಗಿ ವಾಹಕ1 ರ ಇಂಡಕ್ಟನ್ಸ್ ಅನ್ನು ಪಡೆಯಲು D1 ಅನ್ನು ಬದಲಿಸುವ ಬಾಹ್ಯ ಫ್ಲಕ್ಸ್ ಲಿಂಕೇಜ್ ಬದಲಿಗೆ r1 ಮತ್ತು D2 ಸಮೀಕರಣ 26 ರಲ್ಲಿ D ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸಮೀಕರಣ 26 ರಲ್ಲಿ ನಾವು ಏನು ಮಾಡುತ್ತಿದ್ದೇವೆ ಎಂದರೆ D1 ಗೆ r ಸಮಾನವಾಗಿರುತ್ತದೆಮತ್ತು D 2 ಸಮೀಕರಣ 26 ರಲ್ಲಿ D ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ನೇರವಾಗಿ ಈ ಸಮೀಕರಣದಲ್ಲಿ D 1 r ಮತ್ತು D 2 ಅನ್ನು D ಗೆ ಬದಲಿಸುತ್ತೇವೆ ಆದ್ದರಿಂದ ನೀವು L 1 ಬಾಹ್ಯವನ್ನು ಪಡೆಯುತ್ತೀರಿ ಅದಕ್ಕಾಗಿಯೇ ನೀವು 2 ✖ 10⁻⁷ ln D₂D₁ Hm ಪಡೆಯುತ್ತೀರಿ ಇದು ನಿಮ್ಮ ಸಮೀಕರಣ 27 ಆದ್ದರಿಂದ ಕಂಡಕ್ಟರ್ 1 ರ ಒಟ್ಟು ಇಂಡಕ್ಟನ್ಸ್ ನಂತರ L 1 ನಿಂದ ನೀಡಲಾಗುತ್ತದೆ L₁ 12 10⁻⁷ 2 10⁻⁷ ln Dr₁ L₁ 2 10⁻⁷ 14 ln Dr₁ ಆಗಿರುತ್ತದೆ

ಇದು ಈ ರೀತಿಯದ್ದು ln e¹⁴ lnlr₁ ln D e¹⁴ r₁ ln D r₁ e ⁻¹⁴ ಹಾಗಾಗಿ L₁ 2 10⁻⁷ ln Dr₁ e ⁻¹⁴ Hm ಆಗಿರುತ್ತದೆ ಅಥವಾ ಇದನ್ನು ನೀವು ನೈಸರ್ಗಿಕ ಲಾಗ್ಗೆ ಸಾಮಾನ್ಯ ಲಾಗ್ ಪರಿವರ್ತಿಸುತ್ತೀರಿ ಮತ್ತು ಅದನ್ನು ಪ್ರತಿ ಮೀಟರ್ಗೆ ಹೆನ್ರಿ ಎಂದು ಪರಿವರ್ತಿಸಿ ಆದ್ದರಿಂದ ಇದನ್ನು ಪ್ರತಿ ಕಿಲೋಮೀಟರ್ಗೆ ಮಿಲಿ ಹೆನ್ರಿ ಎಂದು ಪರಿವರ್ತಿಸಿ ನೀವು ಅದನ್ನು ಸರಿಯಾಗಿ ಮಾಡಲು ಇದು ಒಂದು ಸಣ್ಣ ಅಭ್ಯಾಸವಾಗಿದೆ ಆದ್ದರಿಂದ ನೈಸರ್ಗಿಕ ಲಾಗ್ ಬದಲಿಗೆ ನಾವು ಲಾಗ್ ಅನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ನೀವು ಅದನ್ನು ಪರಿವರ್ತಿಸಿದರೆ ಮತ್ತು ಹೆನ್ರಿಯನ್ನು ನೆನಪಿಸಿಕೊಂಡರೆ ನಾವು ಅದನ್ನು ಮಿಲಿ ಹೆನ್ರಿ ಮತ್ತು ಮೀಟರ್ ಗೆ ಪರಿವರ್ತಿಸಿದ್ದೇವೆ ಮತ್ತು ನೀವು ಅದನ್ನು ಕಿಲೋಮೀಟರ್ಗೆ ಪರಿವರ್ತಿಸಬೇಕು ಹಾಗಾಗಿ ಇದು 0

7781r₁ r¹₁ ನ್ನು ಕಂಡಕ್ಟರ್ನ ಕಾಲ್ಪನಿಕ ತ್ರಿಜ್ಯ ಎಂದು ಕರೆಯುತ್ತೇವೆ ಅಂದರೆ ಇಂಡಕ್ಟನ್ಸ್ ಅನ್ನು ಕಂಡುಹಿಡಿಯಲು ಇದು ಪ್ರಮಾಣಿತ ಸೂತ್ರವಾಗಿದೆ ಈಗ ಈ ತ್ರಿಜ್ಯ r 1 ಕಾಲ್ಪನಿಕ ಕಂಡಕ್ಟರ್ ನ ತ್ರಿಜ್ಯವಾಗಿದೆ ಇದು ವಾಸ್ತವವಾಗಿ ನೀವು ಊಹಿಸಬಹುದಾದ ಆಂತರಿಕ ಇಂಡಕ್ಟನ್ಸ್ ಅನ್ನು ಹೊಂದಿಲ್ಲ ಎಂದು ನಾವು ಊಹಿಸುತ್ತೇವೆ ಆದರೆ ನಿಜವಾದ ವಾಹಕದ ಅದೇ ಒಟ್ಟು ಇಂಡಕ್ಟನ್ಸ್ ಅನ್ನು ಹೊಂದಿದೆ ಅದು 0 7788 r ಕಾಲ್ಪನಿಕ ಅರ್ಥವಾಗಿದೆ ಅಂತೆಯೇ ಕಂಡಕ್ಟರ್ 2ರ ಇಂಡಕ್ಟನ್ಸ್ ಅನ್ನು ನೀವು ಕಂಡುಹಿಡಿಯಬಹುದು ಆದರೆ ಕಂಡಕ್ಟರ್ ನ ತ್ರಿಜ್ಯ r₂ ಆಗಿರುತ್ತದೆ ಇದು r 2 mH Km ಮತ್ತು r₂ٰ 0 r₂ mH Km ಇದು ಸಮೀಕರಣ 30 ಆದ್ದರಿಂದ ಸರ್ಕ್ಯೂಟ್ಗಳ ಒಟ್ಟು ಇಂಡಕ್ಟನ್ಸ್ ಒಂದು ಕರೆಂಟ್ ಆಗಿ ಮತ್ತೊಂದು ರಿಟರ್ನ್ ಪಥವಾಗಿ ಹೋಗುತ್ತದೆ ಆದ್ದರಿಂದ ಒಟ್ಟು ಇಂಡಕ್ಟನ್ಸ್ ಅನ್ನು ಲೂಪ್ ಇಂಡಕ್ಟನ್ಸ್ ಎಂದು ಕರೆಯಲಾಗುತ್ತದೆ

ಅದು ಆದ್ದರಿಂದ 2 ವಾಹಕಗಳು ಒಂದೇ ಆಗಿದ್ದರೆ ಅಂದರೆ ಅಂದರೆ r ₁ r ₂ r ಆಗಿರುತ್ತದೆ ಅಂದರೆ r ಎಂಬುದು ಕಂಡಕ್ಟರ್ನ ಕಾಲ್ಪನಿಕ ತ್ರಿಜ್ಯವಾಗಿದೆ ಅದು ಸಮೀಕರಣ 32 2 ವೈರ್ ಲೈನ್ ನ ಇಂಡಕ್ಟನ್ಸ್ ಇದರಲ್ಲಿ 1 ಕಂಡಕ್ಟರ್ ಇನ್ನೊಂದಕ್ಕೆ ರಿಟರ್ನ್ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಲೂಪ್ ಇಂಡಕ್ಟನ್ಸ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ನೀವು ಸಂಘರ್ಷದ ಸರ್ಕ್ಯೂಟ್ ಅನ್ನು ಪರಿಗಣಿಸುತ್ತಿದ್ದೀರಿ ಒಂದು ಒಳಬರುವ ಇನ್ನೊಂದು ಹೊರಹೋಗುವುದು ಆದ್ದರಿಂದ ಸಂಪೂರ್ಣವಾಗಿ ಇದನ್ನು ಲೂಪ್ ಇಂಡಕ್ಟನ್ಸ್ ಎಂದು ಕರೆಯಲಾಗುತ್ತದೆ ಸಮೀಕರಣ 29 ರಿಂದ ನೀವು ಈ ಸಮೀಕರಣವನ್ನು ಏನು ಮಾಡುತ್ತಿದ್ದೀರಿ ಅಂದರೆ ನೀವು 0 4605 log 1 ಅನ್ನು ಬರೆಯುತ್ತೀರಿ ನಾವು ಇಲ್ಲಿ r 1 r 2 r ಎಂದು ಭಾವಿಸುತ್ತೇವೆ ಆದ್ದರಿಂದ r 1 ಬದಲಿಗೆ ನಾವು ನೇರವಾಗಿ r ಅರ್ಥವಾಗುವಂತೆ ಬರೆಯುತ್ತಿದ್ದೇವೆ ಏಕೆಂದರೆ ಯಾವುದೇ ಗೊಂದಲ ಇರಬಾರದು ವಾಹಕ 2 ರಲ್ಲಿ ಆಗಿರುತ್ತದೆ ಎರಡೂ ಕಂಡಕ್ಟರ್ಗಳು ಒಂದೇ ಆಗಿರುವುದರಿಂದ ನಾವು L1 L2 L ಬರೆಯಬಹುದು ಆದ್ದರಿಂದ ರೇಖೆಯ ಕಿಲೋಮೀಟರ್ ಉದ್ದಕ್ಕೆ ಪ್ರತಿ ಹಂತಕ್ಕೆ ಇಂಡಕ್ಟನ್ಸ್ ಅನ್ನು ನೀಡಲಾಗುತ್ತದೆ ಇದು ಸಮೀಕರಣ 35 ಈಗ ಈ ಸಮೀಕರಣ 35 ರಿಂದ ಮೊದಲ ಪದವು ವಾಹಕದ ಕಾಲ್ಪನಿಕ ತ್ರಿಜ್ಯದ ಕಾರ್ಯವಾಗಿದೆ ಎಂಬುದು ಸ್ಪಷ್ಟವಾಗಿದೆ ಈ ಪದವು ಕೇವಲ r ನ ಕಾರ್ಯವಾಗಿದೆ ಮತ್ತು ಎರಡನೇ ಪದವು D ಯ ಕಾರ್ಯವಾಗಿದೆ ಆದ್ದರಿಂದ ಇಲ್ಲಿ ಮೊದಲ ಪದವು ಆ ಸಮೀಕರಣ 35 ಆಗಿರಬಹುದು ಅಂದರೆ ಈ ಪದವನ್ನು ಆಂತರಿಕ ಹರಿವಿನ ಕಾರಣದಿಂದಾಗಿ ಇಂಡಕ್ಟನ್ಸ್ ಎಂದು ವ್ಯಾಖ್ಯಾನಿಸಬಹುದು ಮತ್ತು ಬಾಹ್ಯದಿಂದ 1 ಮೀಟರ್ ತ್ರಿಜ್ಯಕ್ಕೆ 1 ಮೀಟರ್ ಅಂದರೆ ಈ ಪದದ ಮೊದಲ ಪದವನ್ನು ಆಂತರಿಕ ಫ್ಲಕ್ಸ್ ಎರಡರಿಂದಲೂ ಇಂಡಕ್ಟನ್ಸ್ ಎಂದು ವ್ಯಾಖ್ಯಾನಿಸಬಹುದು ಮತ್ತು ವಾಹಕದಿಂದ 1 ಮೀಟರ್ ತ್ರಿಜ್ಯದವರೆಗೆ ಬಾಹ್ಯವಾಗಿದೆ ಅದಕ್ಕಾಗಿಯೇ 1 r ಅಂತೆಯೇ ಈ ಸಮೀಕರಣದ ಎರಡನೇ ಪದದ ಸಮೀಕರಣ 35 ಸಮೀಕರಣ 35 ರ ಎರಡನೇ ಪದ ವಾಹಕದ ಅಂತರದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಏಕೆಂದರೆ ಆ ವಾಹಕದ ನಡುವಿನ ಅಂತರವು D ವಾಹಕದ ಅಂತರವಾಗಿದೆ ಮತ್ತು ಇದನ್ನು ಇಂಡಕ್ಟನ್ಸ್ ಸ್ಪೇಸಿಂಗ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು 2 ಪರಿಭಾಷೆ ಆದ್ದರಿಂದ ಈ ಪದವನ್ನು ಇಂಡಕ್ಟನ್ಸ್ ಸ್ಪೇಸಿಂಗ್ ಫ್ಯಾಕ್ಟರ್ ಎಂದು ಕರೆಯಲಾಗುತ್ತದೆ ನಂತರ ಇದರಿಂದ ನಾವು ಕೆಲವು ವಿಷಯಗಳನ್ನು ಸಾಮಾನ್ಯೀಕರಿಸುವುದನ್ನು ನೋಡುತ್ತೇವೆ ಈಗ ಮುಂದಿನ ವಿಷಯವು ಸ್ವಯಂ ಮತ್ತು ಪರಸ್ಪರ ಇಂಡಕ್ಟನ್ಸ್ ಬರುತ್ತದೆ ನೀವು ಸಿಂಗಲ್ ಫೇಸ್ 2 ವೈರ್ ಲೈನ್ ಅನ್ನು ಎರಡು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸುರುಳಿಗಳಂತೆ ನೋಡಿದ್ದೀರಿ ಎಂದು ಭಾವಿಸೋಣ ಅವುಗಳು ಕಾಂತೀಯವಾಗಿ ಜೋಡಿಸಲ್ಪಟ್ಟಿವೆ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಕರೆಂಟ್ ಒಂದು ಪ್ರಕರಣವಾಗಿದೆ ಇದು ಡಾಟ್ ಕನ್ವೆನ್ಶನ್ ಅನ್ನು ಕರೆಂಟ್ ಡಾಟ್ ಅನ್ನು ನಮೂದಿಸಿದಂತೆ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಕರೆಂಟ್ ಒಳ ಬರುತ್ತಿದ್ದರೆ ಡಾಟ್ ಎಂದು ಭಾವಿಸುತ್ತೇವೆ ಕರೆಂಟ್ ಹೊರ ಹೋಗುತ್ತಿದ್ದರೆ ಎಂದು ತೆಗೆದುಕೊಳ್ಳುವುದು ಆದರೆ ಈ ಸಂದರ್ಭದಲ್ಲಿ ಎರಡೂ ಚುಕ್ಕೆಗಳನ್ನು ಇಲ್ಲಿ ಸರಿಯಾಗಿ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಒಬ್ಬರು ಒಳಬರುವುದು ಮತ್ತೊಂದು ಹೊರಹೋಗುವ ಮಾರ್ಗವಾಗಿದೆ ಆದ್ದರಿಂದ L ವಾಸ್ತವವಾಗಿ I1 I 2 ಗೆ ಸಮನಾಗಿರುತ್ತದೆ ಆದರೆ ದಿಕ್ಕನ್ನು ಈ ರೀತಿ ತೆಗೆದುಕೊಳ್ಳಲಾಗುತ್ತದೆ ಮತ್ತು ಅವರು ಈ ಪ್ರತಿ ಕಂಡಕ್ಟರ್1 ನ ಡಾಟ್ ಮತ್ತು ಸ್ವಯಂ ಇಂಡಕ್ಟನ್ಸ್ಗೆ ಪ್ರವೇಶಿಸುತ್ತಿದ್ದಾರೆ ಇದು L11 ವಾಹಕ 2 ರ ಸ್ವಯಂ ಇಂಡಕ್ಟನ್ಸ್ L 22 ಮತ್ತು ಪರಸ್ಪರ ಇಂಡಕ್ಟನ್ಸ್ ಅವುಗಳ ನಡುವೆ M 12 M 21 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಸಿಂಗಲ್ ಫೇಸ್ 2 ವೈರ್ ಲೈನ್ ಅನ್ನು 2 ಕಾಂತೀಯವಾಗಿ ಜೋಡಿಸಲಾದ ಸುರುಳಿಗಳಾಗಿ ವೀಕ್ಷಿಸಲಾಗಿದೆ ಆದ್ದರಿಂದ ಫಿಗರ್ 3 ಆಗಿರುವ ಸಿಂಗಲ್ ಫೇಸ್ 2 ವೈರ್ ಲೈನ್ ಗೆ ಪ್ರತಿ ಹಂತದ ಇಂಡಕ್ಟನ್ಸ್ ಪ್ರತಿ ಇಂಡಕ್ಟನ್ಸ್ ಫಿಗರ್ 3 ಅನ್ನು ನೋಡಿ ನಾನು ನಿಮಗೆ ಮತ್ತೆ ತೋರಿಸುತ್ತೇನೆ ಆದ್ದರಿಂದ ಈ ಸರ್ಕ್ಯೂಟ್ ಅನ್ನು ನಾವು ಕಾಂತೀಯವಾಗಿ ಜೋಡಿಸಲಾದ ಸರ್ಕ್ಯೂಟ್ ಪ್ರಾತಿನಿಧ್ಯವಾಗಿ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಪ್ರತಿ ವಾಹಕದ ಸ್ವಯಂ ಪ್ರಚೋದನೆಯ ಪರಿಭಾಷೆಯಲ್ಲಿಯೂ ವ್ಯಕ್ತಪಡಿಸಬಹುದು ಮತ್ತು ಅವುಗಳು ಇಲ್ಲಿ ಪ್ರತಿನಿಧಿಸಲ್ಪಟ್ಟ ರೀತಿಯಲ್ಲಿ ಪರಸ್ಪರ ಇಂಡಕ್ಟನ್ಸ್ ಆಗಿರುತ್ತವೆ ನಂತರದ ಚಿತ್ರ 4 ಅನ್ನು ನಂತರ ಗುರುತಿಸಲಾಗಿದೆ ಆದ್ದರಿಂದ L 11 ಮತ್ತು L 22 ಸ್ವಯಂ ಇಂಡಕ್ಟನ್ಸ್ ಮತ್ತು M 2 ಮ್ಯೂಚುಯಲ್ ಇಂಡಕ್ಟನ್ಸ್ ನಿಂದ ನಿರೂಪಿಸಲ್ಪಟ್ಟ 2 ಸುರುಳಿಗಳಿಂದ ಪ್ರತಿನಿಧಿಸುವ ಸಿಂಗಲ್ ಫೇಸ್ ಸರ್ಕ್ಯೂಟ್ ಅನ್ನು ನಾವು ಪರಿಗಣಿಸೋಣ ಆದ್ದರಿಂದ ಅದಕ್ಕಾಗಿಯೇ ಫಿಗರ್ 4 ಸಿಂಗಲ್ ಫೇಸ್ ಲೈನ್ ನಮ್ಮನ್ನು ಆಯಸ್ಕಾಂತೀಯವಾಗಿ ಜೋಡಿಸಲಾದ ಸುರುಳಿಗಳಿಗೆ ವೀಕ್ಷಿಸುತ್ತದೆ ಮತ್ತು ಡಾಟ್ ಚಿಹ್ನೆಯಿಂದ ತೋರಿಸಲಾದ ಕಾಂತೀಯ ಧ್ರುವೀಯತೆಗಳನ್ನು ತೋರಿಸುತ್ತದೆ ಈಗ ಫ್ಲಕ್ಸ್ ಲಿಂಕ್ λ 1 ಮತ್ತು λ 2 ಅನ್ನು ಆ ಡಾಟ್ ಕರೆಂಟ್ ಪ್ರವೇಶಿಸುವ ಡಾಟ್ ಎಂದು ಬರೆಯಬಹುದು ಆದ್ದರಿಂದ ನಾವು ಧನಾತ್ಮಕ 1 ಅನ್ನು ತೆಗೆದುಕೊಳ್ಳುತ್ತೇವೆ ಫ್ಲಕ್ಸ್ ಲಿಂಕ್ ಆಗಿರುತ್ತದೆ 36 ಮತ್ತು 37 ಸಮಿಕರಣಗಳಲ್ಲಿ ಇರುವುದರಿಂದ ಎರಡೂ ಸಂದರ್ಭಗಳಲ್ಲಿ ಕರೆಂಟ್ ನಾವು ಡಾಟ್ ಗೆ ಪ್ರವೇಶಿಸುತ್ತೇವೆ ಎಂದು ಭಾವಿಸುತ್ತೇವೆ ಪ್ರಕರಣಗಳ್ಳಲ್ಲಿ ನಮಗೆ ಸಮೀಕರಣ 38 ಮತ್ತು 39 40 ಮತ್ತು 41 ಸಿಗುತ್ತದೆ ಸಮೀಕರಣ 40 ಮತ್ತು 41 ನ್ನು 33 ಮತ್ತು 34 ಕ್ಕೆ ಹೊಲಿಸಬಹುದು

ಸಮೀಕರಣ 40 ಮತ್ತು 41 ಅನ್ನು ಸಮೀಕರಣ 33 ಮತ್ತು 34 ರೊಂದಿಗೆ ಹೋಲಿಸಿ ನೋಡಿ ನಾನು ಸಮೀಕರಣ 33 ಮತ್ತು 34 ಅನ್ನು ತರಬಹುದು ಸಮೀಕರಣ 33 ರಿಂದ ಹೀಗೆ ಬರೆಯಬಹುದು ಸಮೀಕರಣ 33 ನ್ನು 40ಕ್ಕೆ ಹೋಲಿಸಿದರೆ ಆದ್ದರಿಂದ ಇದು ಈ ಹೋಲಿಕೆಗೆ ನಾವು ಹೇಗೆ ಹೋಗಬಹುದು ಎಂಬುದು ಒಂದೇ ವಿಷಯವಾಗಿದೆ ಆದ್ದರಿಂದ ಈಗ ಇದು ನೀವು ನೋಡಿರುವುದೇನೆಂದರೆ ನಾವು 2 ಕಂಡಕ್ಟರ್ ಗಳಿಗೆ ಸರಿಯಾಗಿ ಕರೆಂಟ್ ಹೊರ ಹೋಗುತ್ತದೆ ಮತ್ತು ಇನ್ನೊಂದು ಒಳಬರುತ್ತಿದೆ ಎಂದು ನೀವು ಹೇಳಿದರೆ ನೀವು n ಸಂಖ್ಯೆಯ ಕಂಡಕ್ಟರ್ ಗಳನ್ನು ಹೊಂದಿದ್ದರೆ ಮತ್ತು ಈ ಮೇಲಿನ ವಿವರಿಸಿದ ಸ್ವಯಂ ಮತ್ತು ಪರಸ್ಪರ ಇಂಡಕ್ಟನ್ಸ್ ವಿಧಾನವನ್ನು ವಾಹಕಗಳ ಗುಂಪಿಗೆ ವಿಸ್ತರಿಸಬಹುದು ಫೆಸರ್ ಕರೆಂಟ್ ಸಾಗಿಸುವ n ವಾಹಕಗಳನ್ನು ಪರಿಗಣಿಸೋಣ ಎಂದು ಭಾವಿಸೋಣ ಅದು ಜೊತೆಗೆ ಸಾಮಾನ್ಯವಾಗಿ ಇದು ಕಂಡಕ್ಟರ್ ನ ಫ್ಲಕ್ಸ್ ಲಿಂಕ್ ಗೆ ಸಾಮಾನ್ಯೀಕರಿಸಿದ ಸೂತ್ರವಾಗಿದೆ ಆದ್ದರಿಂದ ಈ ಸರಳವಾದ ಸಣ್ಣ ವಿಷಯದಿಂದ ಮಾತ್ರ ನಾವು ಈ ಸಾಮಾನ್ಯ ಸೂತ್ರವನ್ನು ನೀಡುತ್ತೇವೆ ಈ ಸೂತ್ರವು ಇತರ ವಿಷಯಗಳಿಗೆ ಮತ್ತೆ ಮತ್ತೆ ವೀಕ್ಷಿಸುತ್ತದೆ ಆದ್ದರಿಂದ ಕಂಡಕ್ಟರ್ I ಗಾಗಿ ಫ್ಲಕ್ಸ್ ಲಿಂಕ್ ಗೆ ಇದು ಗಣಿತದ ಅಭಿವ್ಯಕ್ತಿ ಬಹಳ ಮುಖ್ಯವಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಸಮೀಕರಣ 45 ಆದ್ದರಿಂದ ನಾವು ನೋಡಿದ್ದೇವೆ λ ಅದನ್ನು λ 0 4605 ಈ ವಿಷಯ ಸಾಮಾನ್ಯ ಎಂದು ಕರೆಯುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನೋಡಿರುವುದು λ ಎಂದು ಬರೆಯಬಹುದು ಇಲ್ಲಿ ಎರಡು ಪದಗಳನ್ನು ನೋಡುತ್ತೇವೆ ಮೊದಲನೆದು rr ಎರಡನೆದು 0 465 log 1D 0 465 log ಇದು ಮೊದಲನೇ ಪದ ಎರದನೆದು 1D ಸಾಮಾನ್ಯವಾಗಿ ಇದನ್ನು ಬರೆಯಬಹುದು ಆದ್ದರಿಂದ ಈ ಫ್ಲಕ್ಸ್ ಲಿಂಕೇಜ್ ಸೂತ್ರವನ್ನು ಮತ್ತೆ ಬಳಸಲಾಗುತ್ತದೆ ನೀವು ಇತರ ಕಾನ್ಫಿಗರೇಶನ್ ನ ಫ್ಲಕ್ಸ್ಲಿಂಕ್ಗಳನ್ನು ಲೆಕ್ಕಾಚಾರ ಮಾಡಲು ನೀವು ಏನು ಕರೆಯುತ್ತೀರಿ ಈಗ ಇಲ್ಲಿ ಒಂದು ಆಕೃತಿ ಇದೆ ವಾಸ್ತವವಾಗಿ ನಾನು ಪುಸ್ತಕದಿಂದ ತೆಗೆದುಕೊಂಡ ಈ ಅಂಕಿ ಅಂಶವನ್ನು ಎಚ್ಚರಿಕೆಯಿಂದ ಪರಿಶೀಲಿಸುತ್ತೇನೆ ಆದರೆ ಈ ಅಂಕಿ ಅಂಶವು ನಿಜವಾಗಿ ತಪ್ಪಾಗಿದೆ ಆದ್ದರಿಂದ ನಾವು ಅದನ್ನು ಸರಿಪಡಿಸುತ್ತೇವೆ ಇದರ ಸುತ್ತಲೂ ಎಷ್ಟು ಕಂಡಕ್ಟರ್ಗಳು ಇರುತ್ತದೆ Refer slide time 2558 ಮೊದಲ ಎರಡನೇ ಮೂರನೇ ಲೇಯರ್ ಈ ಎಣಿಕೆ ಹೊಂದಿಕೆಯಾಗುವುದಿಲ್ಲ ಆದ್ದರಿಂದ ಈ ಅಂಕಿ ನೀವು ಇದನ್ನು ಮಾಡಬಾರದು ಅದನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ಹೇಳುತ್ತೇನೆ ಆದ್ದರಿಂದ ಚಿತ್ರ 5 ಆದ್ದರಿಂದ ಮುಂದಿನದು ವಾಹಕಗಳ ಪ್ರಕಾರ ಆದ್ದರಿಂದ ಪ್ರಾಯೋಗಿಕವಾಗಿ ಬಳಸಲಾಗುವ ಟ್ರಾನ್ಸ್ಮಿಷನ್ ಲೈನ್ ಕಂಡಕ್ಟರ್ಗಳು ಯಾವಾಗಲೂ ಸ್ಟ್ರಾಂಡೆಡ್ ಅಗತ್ಯ ನಮ್ಯತೆಯನ್ನು ಒದಗಿಸಲು ಮತ್ತು ಸ್ಟ್ರಾಂಡೆಡ್ ಕಂಡಕ್ಟರ್ಗಳು 2 ಅಥವಾ ಹೆಚ್ಚಿನ ಅಂಶಗಳನ್ನು ಸಂಯೋಜಿಸುವುದರಿಂದ ಅಥವಾ ಸಮಾನಾಂತರವಾಗಿ ವಿದ್ಯುತ್ನಿಂದ ನಿಲ್ಲುವುದರಿಂದ ಅವುಗಳನ್ನು ಸಂಯೋಜಿತ ಕಂಡಕ್ಟರ್ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸಂರಚನೆಯಲ್ಲಿ ನಾನು ನಿಮಗೆ ಎಷ್ಟು ವಾಹಕಗಳ ಸೂತ್ರವನ್ನು ನೀಡುತ್ತೇನೆ ಆದ್ದರಿಂದ ಹೊರಗಿನದು ಸಂಪೂರ್ಣವಾಗಿ ಬಿಳಿಯಾಗಿದ್ದರೆ ಅದು ಅಲ್ಯೂಮಿನಿಯಂ ಸ್ಟ್ರಾಂಡ್ ಮತ್ತು ಒಳಗೆ ಅದು ಸ್ಟೀಲ್ ಸ್ಟ್ರಾಂಡ್ ಆಗಿದೆ ಇದು ಸ್ಟೀಲ್ ಸ್ಟ್ಯಾಂಡ್ ಶೇಡ್ ಆಗಿದೆ ಮತ್ತು ಇನ್ನೊಂದು ಈ ಅಲ್ಯೂಮಿನಿಯಂ ಸ್ಟ್ರಾಂಡ್ ಅನ್ನು ನಾವು ನೀಡುವ ಯಾಂತ್ರಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪ್ರಸರಣ ಮಾರ್ಗಗಳಿಗೆ ಬಳಸಲಾಗುವ ಕಂಡಕ್ಟರ್ ಸ್ಟ್ರಾಂಡೆಡ್ ತಾಮ್ರದ ಕಂಡಕ್ಟರ್ಗಳು ಟೊಳ್ಳಾದ ತಾಮ್ರದ ಕಂಡಕ್ಟರ್ಗಳು ಮತ್ತು ಅಲ್ಯೂಮಿನಿಯಂ ಕಂಡಕ್ಟರ್ ಸ್ಟೀಲ್ ಬಲವರ್ಧಿತ ACSR ಅಂದರೆ ನಾವು ಅಲ್ಯೂಮಿನಿಯಂ ಕಂಡಕ್ಟರ್ ಸ್ಟೀಲ್ ಬಲವರ್ಧಿತ ಎಂದು ಕರೆಯುತ್ತೇವೆ ಓವರ್ಹೆಡ್ ಟ್ರಾನ್ಸ್ಮಿಷನ್ ಲೈನ್ಗಳಲ್ಲಿ ACSR ಕಂಡಕ್ಟರ್ ಅನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಅದು ACSR ಕಂಡಕ್ಟರ್ ಎಂದು ನಾವು ನೋಡುತ್ತೇವೆ ಅಲ್ಯೂಮಿನಿಯಂ ಕಂಡಕ್ಟರ್ನ ಕಡಿಮೆ ಕರ್ಷಕ ಶಕ್ತಿಯನ್ನು ಉಕ್ಕಿನ ಕೇಂದ್ರ ಎಳೆಯನ್ನು ಒದಗಿಸುವ ಮೂಲಕ ತಯಾರಿಸಲಾಗುತ್ತದೆ ಆದ್ದರಿಂದ ಕೇಂದ್ರ ಎಳೆಗಳು ಇವುಗಳು ವಾಸ್ತವವಾಗಿ ಉಕ್ಕಿನ ಎಳೆಗಳು ಆದ್ದರಿಂದ ACSR ಕಂಡಕ್ಟರ್ ಗಳು ಕೆಲವು ಪ್ರಯೋಜನಗಳನ್ನು ಹೊಂದಿವೆ ನಾನು ಏನನ್ನೂ ಕಳೆದುಕೊಳ್ಳಬಾರದು ಎಂದು ನಾನು ಕೆಲವು ಬರೆದಿದ್ದೇನೆ ಸಮಾನ ಪ್ರತಿರೋಧದ ತಾಮ್ರದ ಕಂಡಕ್ಟರ್ಗಳಿಗಿಂತ ಇದು ಅಗ್ಗವಾಗಿದೆ ವಾಹಕದ ದೊಡ್ಡ ವ್ಯಾಸದ ಕಾರಣ ಕರೋನಾ ನಷ್ಟಗಳು ಕಡಿಮೆಯಾಗುತ್ತವೆ ಆದ್ದರಿಂದ ಇದು ಎರಡನೇ ಅಂಶವಾಗಿದೆ ಮತ್ತು ಮೂರನೆಯ ಅಂಶವೆಂದರೆ ಅದು ಉತ್ತಮವಾದ ಯಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಮತ್ತು ಆದ್ದರಿಂದ ದೊಡ್ಡ ಉದ್ದಗಳ ವ್ಯಾಪ್ತಿಯನ್ನು ಹೊಂದಿದೆ ಇದು ಒಂದು ನಿರ್ದಿಷ್ಟ ಉದ್ದದ ಪ್ರಸರಣ ರೇಖೆಗೆ ಕಡಿಮೆ ಸಂಖ್ಯೆಯ ಬೆಂಬಲಗಳನ್ನು ಉಂಟುಮಾಡುತ್ತದೆ ಮತ್ತು ಯಾಂತ್ರಿಕ ಶಕ್ತಿಯು ಈ ವಿಷಯವೇ ನಿಮ್ಮ ಉನ್ನತ ಎಂದು ನೀವು ಕರೆಯುತ್ತೀರಿ 2 ಗೋಪುರಗಳ ನಡುವಿನ ಅಂತರವನ್ನು ಹೆಚ್ಚಿಸಬಹುದು ಅಂತಹ ಗೋಪುರಗಳ ಸಂಖ್ಯೆ ಕಡಿಮೆ ಇರುತ್ತದೆ ಆದ್ದರಿಂದ ಇದು ಉಕ್ಕಿನ ಎಳೆಯನ್ನು ಕೇಂದ್ರವಾಗಿ ಬಲವಾಗಿರುವ ಕಾರಣ ಇದು ಉನ್ನತ ಯಾಂತ್ರಿಕ ಶಕ್ತಿಯನ್ನು ಹೊಂದಿದೆ ಆದ್ದರಿಂದ ಬ್ರಾಕೆಟ್ನಲ್ಲಿರುವ ಒಟ್ಟು ಎಳೆಗಳ ಸಂಖ್ಯೆಯು ಏಕರೂಪದ ಸ್ಟ್ರಾಂಡೆಡ್ ಕಂಡಕ್ಟರ್ನಲ್ಲಿದೆ ಏಕರೂಪದ ವ್ಯಾಸದ D ಯ ಎಳೆಗಳಿಂದ ತುಂಬಿದ ಒಟ್ಟು ವಾರ್ಷಿಕ ಜಾಗವನ್ನು ಒಂದು ಸೂತ್ರದ ಮೂಲಕ ನೀಡಲಾಗುತ್ತದೆ ಅದು ಏಕೆ ನಿಮ್ಮ ಪದರಗಳ ಸಂಖ್ಯೆಯನ್ನು ನೀವು ಕರೆಯುತ್ತೀರೋ S 3y ² 3y 1 ಎಂಬ ಸೂತ್ರವಿದೆ ಇಲ್ಲಿ S 3y ² 3y 1 y 1 S 1 y 2 S 1 6 7 y 3 S 1 6 12 19 y 4 S 1 6 12 18 37 y 2 ಆದಾಗ S 1 6 7 ಇಲ್ಲಿ 6 ಕಂಡಕ್ಟರ್ಗಳಿವೆ y 3 ಆದಾಗ 12 ಕಂಡಕ್ಟರ್ಗಳಿವೆ 1 6 12 ನಾವು ಎಣಿಸುತ್ತಿದ್ದೇವೆ 12 ಪರಿಗಣಿಸುತ್ತಿಲ್ಲ ಆದ್ದರಿಂದ ಈ ರೇಖಾಚಿತ್ರವು ತಪ್ಪಾಗಿದೆ ಆದ್ದರಿಂದ ಇದರ ಸುತ್ತಲೂ ಹನ್ನೆರಡು ಕಂಡಕ್ಟರ್ ಇರುತ್ತದೆ ಮತ್ತು ನೀವು ನಾಲ್ಕನೆಯದಕ್ಕೆ ಹೋದರೆ ಮುಂದಿನದು 18 ಕಂಡಕ್ಟರ್ಗಳು ಮತ್ತು ಇಲ್ಲಿ ಕೊನೆಯದು 1 2 3 4 ಲೇಯರ್ ಇರುತ್ತದೆ ಆದ್ದರಿಂದ ಒಟ್ಟು ಕೊನೆಯ ಪದರವು 18 ಕಂಡಕ್ಟರ್ ಆಗಿರುತ್ತದೆ ಆದರೆ ಒಟ್ಟು 37 ಆಗಿರುತ್ತದೆ ಆದ್ದರಿಂದ ನೀವು ಅದನ್ನು ನಿಮ್ಮದೇ ಆದ ರೀತಿಯಲ್ಲಿ ಮಾಡಬಹುದು ಆದ್ದರಿಂದ ಈ ರೇಖಾಚಿತ್ರವು ನಮ್ಮ ಎಣಿಕೆಯಾಗಿದೆ ಇದು 12 ಕ್ಕಿಂತ ಕಡಿಮೆಯಿರುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದು ಸರಿಯಾಗಿಲ್ಲ ಆದ್ದರಿಂದ ಕೆಲವು ಡ್ರಾಯಿಂಗ್ ದೋಷವಿದೆ ಆದ್ದರಿಂದ ಇದರರ್ಥ ಮತ್ತು ಒಟ್ಟು ವ್ಯಾಸ ಒಟ್ಟು ವ್ಯಾಸವನ್ನು ನೀಡಲಾಗಿದೆ D 2 y 1D y 1 ಆದರೆ D D ಗೆ ಸಮಾನವಾಗಿರುತ್ತದೆ y 2 D3D ಆಗಿರುತ್ತದೆ ಮತ್ತು ಹೀಗೆ ಮುಂದುವರಿಯುತ್ತದೆ ಆದ್ದರಿಂದ ಇದು ಸ್ಟ್ರಾಂಡೆಡ್ ಕಂಡಕ್ಟರ್ ನ ಒಟ್ಟಾರೆ ವ್ಯಾಸವಾಗಿದೆ D 2y 1D ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ 48 ಆಗಿದೆ